ಸರಿ ಈಗ ಮುಂದಿನ ಘಟಕ ನೋಡೋಣ ಮತ್ತು ಹೀರಿಕೊಳ್ಳುವ ಪರಿಮಿತಿಗಳನ್ನು ನೋಡೋಣ ಆದ್ದರಿಂದ ನಾವು ಎಲ್ಲಾ ಬಿಲ್ಡಿಂಗ್ ಬ್ಲಾಕ್ಗಳನ್ನು ಒಟ್ಟುಗೂಡಿಸುತ್ತಿದ್ದೇವೆ ಮೊದಲು ನಾವು ನವೀಕರಿಸಿದ ಸಮೀಕರಣಗಳ ಸ್ಥಳ ಮತ್ತು ಸಮಯವನ್ನು ಹೇಗೆ ನವೀಕರಿಸುತ್ತೇವೆ ಎಂದು ನೋಡುತ್ತೇವೆ ನಾವು ವಾಸ್ತವಿಕ ವಸ್ತುವನ್ನು ಹೇಗೆ ನಿರ್ವಹಿಸುತ್ತೇವೆ ಎಂಬುದರ ನಂತರ ಒಳಗೆ ವಸ್ತುವನ್ನು ಇಡುತ್ತೇವೆ ಮುಂದಿನ ವಿಷಯವೆಂದರೆ ನಾವು ಎಲ್ಲೋ ಒಂದು ಗಣನೆಯ ಗಡಿರೇಖೆಯನ್ನು ಕೊನೆಗೊಳಿಸಬೇಕಾಗಿದೆ ಅದನ್ನು ನಾವು ಹೇಗೆ ಹೀರಿಕೊಳ್ಳುವ ಪರಿಮಿತಿ ಪರಿಸ್ಥಿತಿ ಕೊನೆಗೊಳಿಸುತ್ತೇವೆ ಎಂಬುವುದು ಈ ಹೀರಿಕೊಳ್ಳುವ ಪರಿಮಿತಿ FEM ವಿಷಯದಲ್ಲಿ ಅಧ್ಯಯನ ಮಾಡಿದಂತೆಯೇ ಇರುತ್ತವೆ ಆದರೆ ಈಗ ನಾವು ಅದನ್ನು FDTD ಭಾಷೆಯಲ್ಲಿ ನೋಡಬೇಕಾಗಿದೆ ಆದ್ದರಿಂದ FEM ಮಾದರಿಯನ್ನು ನೋಡಿದ ನಿಮ್ಮಲ್ಲಿ ಸ್ವಲ್ಪ ಪುನರಾವರ್ತನೆಯಂತಾಗುತ್ತದೆ ಸಾಮಾನ್ಯವಾಗಿ ಹೀರಿಕೊಳ್ಳುವ ಪರಿಮಿತಿಯನ್ನು ನಾವು ABC ಯ ಹೀರಿಕೊಳ್ಳುವ ಪರಿಮಿತಿ ಎಂದು ಕರೆಯುತ್ತೇವೆ ಅವು ಮೂರು ಪ್ರಭೇದಗಳಲ್ಲಿ ಬರುತ್ತವೆ ಮತ್ತು ಇದು FDTD ಮಾತ್ರವಲ್ಲ CEMಲ್ಲೂ ಮೂರು ಪ್ರಭೇದಗಳಲ್ಲಿ ಬರುತ್ತವೆ ಆದ್ದರಿಂದ ಇದು ಸಾಮಾನ್ಯವಾಗಿ CEM ಆಗಿದೆ ಆದ್ದರಿಂದ ಇದು ಕಂಪ್ಯೂಟೇಶನಲ್ ಮಿತಿ ಎಂದು ಹೇಳೋಣ ಆದ್ದರಿಂದ ಮೊದಲ ವಿಧವೆಂದರೆ ಸ್ಥಳೀಯ ABC ಎಂದು ಕರೆಯಲ್ಪಡುತ್ತದೆ ಸ್ಥಳೀಯ ABC ಯ ಅರ್ಥವೇನು ಗಡಿರೇಖೇ ಸ್ಥಿತಿಯ ಮೌಲ್ಯವನ್ನು ಕಾರ್ಯಗತಗೊಳಿಸುವ ವಿಧಾನವು ಗಡಿಯ ಈ ಭಾಗವನ್ನು ಅವಲಂಬಿಸಿರುತ್ತದೆ ಎಂದು ಹೇಳಬಹುದು ಉದಾಹರಣೆಗೆ FEM ನಲ್ಲಿ ವಿಶೇಷ ಉತ್ಪನ್ನ dE dx ಅನ್ನು jkE ನಿಂದ ಬದಲಾಯಿಸಲಾಗಿದೆ ಎಂದು ನೀವು ನೋಡಿದ್ದೀರಿ ಆದ್ದರಿಂದ ಆ ಸಮಯದಲ್ಲಿ ವಿದ್ಯುತ್ ಕ್ಷೇತ್ರದ ಮೌಲ್ಯವು ಬೇರೆಲ್ಲಿಯೂ ಇಲ್ಲ ಅದನ್ನು ಕಾರ್ಯಗತಗೊಳಿಸಲು ಇದು ಸರಳ ಮಾರ್ಗವಾಗಿದೆ ಎರಡನೆಯದು ಜಾಗತಿಕ ABC ಅಂದರೆ ಈ ಗಡಿ ಸ್ಥಿತಿಯನ್ನು ಕಾರ್ಯಗತಗೊಳಿಸಲು ಗಡಿಯಲ್ಲಿರುವ ಎಲ್ಲಾ ಕ್ಷೇತ್ರಗಳ ಮೌಲ್ಯವನ್ನು ತಿಳಿದುಕೊಳ್ಳಬೇಕು ಇದನ್ನು ಈಗಾಗಲೇ ನೋಡಿದ್ದೀರಿ ಅವಿಭಾಜ್ಯ ಸಮೀಕರಣದ ವಿಧಾನದ ಸಂದರ್ಭದಲ್ಲಿನೀವು ಮಿತಿಯಲ್ಲಿ ಬಾಹ್ಯರೇಖೆ ಅವಿಭಾಜ್ಯವನ್ನು ಬರೆಯುವಾಗ ಒಂದು ಸಮೀಕರಣವು ಬಾಹ್ಯರೇಖೆಯ ಉದ್ದಕ್ಕೂ ಎಲ್ಲಾ ಕ್ಷೇತ್ರಗಳನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಮಿತಿಯಲ್ಲಿ ಮಾತ್ರ ವಿಧಿಸುವುದರಿಂದ ಅದು ಪರಿಮಿತಿ ಆಗಿದೆ ಆದರೆ ಜಾಗತಿಕ ಪರಿಮಿತಿ ಈ ಎಲ್ಲದರ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಮೂರನೆಯದು ಕಮರ್ಶಿಯಲ್ ಸಾಫ್ಟ್ವೇರ್ನಲ್ಲಿ ಬಹಳ ಜನಪ್ರಿಯವಾಗಿದೆ ಮತ್ತು ಇವೆಲ್ಲವನ್ನೂ ಹೀರಿಕೊಳ್ಳುವ ಮಾಧ್ಯಮ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಅತ್ಯಂತ ಜನಪ್ರಿಯವಾದದ್ದು PML ಪರಿಪೂರ್ಣವಾಗಿ ಹೊಂದಿಕೆಯಾದ ಪದರಗಳು ಎಂದು ನಾವು ಕರೆಯುತ್ತೇವೆ ತತ್ವಶಾಸ್ತ್ರವೆಂದರೆ ಇನ್ನೊಂದು ವಸ್ತುವನ್ನು ಇಲ್ಲಿ ಸೇರಿಸುತ್ತೀರಿ ಇದು ಹೀರುವ ಸ್ವಭಾವವನ್ನು ಹೊಂದಿದೆ ಆದ್ದರಿಂದ ಮೂಲತಃ ತರಂಗವನ್ನು ಹೀರಿಕೊಂಡು ಮತ್ತೆ ಯಾವುದೇ ಸಂಖ್ಯಾತ್ಮಕ ಪ್ರತಿಫಲನವಿಲ್ಲದೆ ಅದನ್ನು ಹಿಂದಿರಿಗಿಸುವ ವಸ್ತುವನ್ನು ವಿನ್ಯಾಸಗೊಳಿಸಬೇಕಾಗಿದೆ ಇದನ್ನು ಈ ಮೂರು ವಿಷಯಗಲ್ಲಿ ನಾವು ನೋಡುತ್ತೇವೆ ಆದ್ದರಿಂದ ನಾವು ವಾಸ್ತವವಾಗಿ ಲೊಕಲ್ ABCಳನ್ನು FEMನಲ್ಲಿ ನೋಡಿದ್ದೇವೆ ಜಾಗತಿಕ ABCಗಳನ್ನು ಅವಿಭಾಜ್ಯ ಸಮೀಕರಣ ವಿಧಾನಗಳಲ್ಲಿ ನೋಡಿದ್ದೀರಿ ಮತ್ತು ಹೀರುವ ಮಾಧ್ಯಮವನ್ನು ಸ್ವಲ್ಪ ಸಮಯದ ನಂತರ ನೋಡುತ್ತೇವೆ ಆದರೆ ನಿಸ್ಸಂಶಯವಾಗಿ ಕಾರ್ಯಗತಗೊಳಿಸಲು ಸರಳವಾದ ABC ಆದ್ದರಿಂದ ನಾವು ಮತ್ತೊಮ್ಮೆ ಈ ಸ್ಥಳೀಯ ABC ಯನ್ನು FDTD ಯಲ್ಲಿ ಕಾರ್ಯಗತಗೊಳಿಸಿ ನಂತರ ಹೀರುವ ಮಾಧ್ಯಮ ನೋಡುತ್ತೇವೆ ಇಲ್ಲಿ ಕೆಲವು ಐತಿಹಾಸಿಕ ಹೆಸರು ಎಂಗ್ಕ್ವಿಸ್ಟ್ಮತ್ತು ಮಜ್ದಾ ಎಂಬ ವ್ಯಕ್ತಿಗಳು CEM ಸಾಹಿತ್ಯದಲ್ಲಿ ABCಯ ಮೊದಲ ಮತ್ತು ಎರಡನೆಯ ಕ್ರಮಾಂಕವನ್ನು ನೀಡಿದ ವಿಜ್ಞಾನಿಗಳುಇದು 1977 ರ ಹಿಂದಿನದು ಮತ್ತು ನಂತರ ಮುರ್ ಎಂಬ ವ್ಯಕ್ತಿಯಿಂದ 1981 ರಲ್ಲಿ ಮೊದಲ ಬಾರಿಗೆ FDTDಗೆ ಅನ್ವಯಿಸಲಾಗಿದೆ ಆದ್ದರಿಂದ FDTD ಅಷ್ಟು ಹಳೆಯ ವಿಧಾನವಲ್ಲ ಇದು ಜನಪ್ರಿಯವಾಗಲು ಕಂಪ್ಯೂಟಿಂಗ್ ಪವರ್ ನ ನವೀಕರಣದ ಅಗತ್ಯವಿದೆ ಆದ್ದರಿಂದ ಅದರ ಕೊನೆಯ 30 ವರ್ಷಗಳು ಉಲ್ಲೇಖ ಸಮಯ 0519 ಮತ್ತು ಅಂದಿನಿಂದ ಅದನ್ನು ಅತ್ಯಾಧುನಿಕ ರೀತಿಯಲ್ಲಿ ಹೆಚ್ಚು ಹೆಚ್ಚು ಅಭಿವೃದ್ಧಿಪಡಿಸಲಾಗಿದೆ ಆದ್ದರಿಂದ ಮೊದಲಿನಂತೆ ಈ ಸ್ಥಳೀಯ ABC ಯನ್ನು FEM ವಿಷಯದಲ್ಲಿ ನಾವು ತರಂಗ ಸಮೀಕರಣವನ್ನು ನೋಡಿದ್ದೇವೆ ಆದ್ದರಿಂದ ನಾವು ಸಾಮಾನ್ಯ ತರಂಗಸಮೀಕರಣಕ್ಕೆ ಹಿಂತಿರುಗುವ ಮತ್ತು ಇದಕ್ಕೆ ಪರಿಹಾರವು Eαejkx𝛚t ರೂಪದಲ್ಲಿದೆ ಎಂದು ನಮಗೆ ತಿಳಿದಿದೆ ಇದು ಪುನರಾವರ್ತನೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಈಗ ಈ ಸಮೀಕರಣವನ್ನು ನಾನು ಈ ಕೆಳಗಿನ ಮೊದಲ ಕ್ರಮಾಂಕದ ಉತ್ಪನ್ನಗಳನ್ನು ರೀತಿಯಲ್ಲಿ ಬರೆಯುತ್ತೇನೆ ಎಂದು ಭಾವಿಸೋಣ

ಆದ್ದರಿಂದ ಸಮೀಕರಣ 1 ಎಡಕ್ಕೆ ಹೋಗುವ ಮತ್ತು ಬಲಕ್ಕೆ ಹೋಗುವ ತರಂಗಗಳಿಂದ ತೃಪ್ತಿಗೊಂಡಿದೆ ಸಮೀಕರಣಗಳು 2 ಮತ್ತು ಸಮೀಕರಣಗಳು 3 ಬಗ್ಗೆ ಏನು ಅದು ಎಡ ಮತ್ತು ಬಲ ತರಂಗ ಎರಡನ್ನೂ ತೃಪ್ತಿಪಡಿಸುತ್ತದೆಯೇ ಇಲ್ಲ ನಾನು ಮೊದಲ ಸಮೀಕರಣವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಭಾವಿಸೋಣ E ಇದನ್ನು ತೃಪ್ತಿಪಡಿಸುತ್ತದೆಯೇ ನಾನು e ಯನ್ನು ತೆಗೆದುಕೊಳುತ್ತೇನೆ ಮೊದಲ ಉತ್ಪನ್ನ jkx−ωt ಪ್ಲಸ್ jk ನೀಡುತ್ತದೆ ಎರಡನೇ ಉತ್ಪನ್ನವು − jωc ಮತ್ತು ω ck ನೀಡುತ್ತದೆ ಇದು ತೃಪ್ತಿಗೊಂಡಿದೆ ಮತ್ತು ಎರಡನೇ ಸಮೀಕರಣವು E e ನೀಡುತ್ತದೆ ಆದರೆ jkxωt ಇತರ ಸಮೀಕರಣವನ್ನು ಪೂರೈಸುವುದಿಲ್ಲ ಆದ್ದರಿಂದ ಈ ತರಂಗ ಸಮೀಕರಣವನ್ನು ನಾವು ಹೇಗೆ ಪಡೆದುಕೊಂಡಿದ್ದೇವೆ ಎಂಬುದನ್ನು ನೆನಪಿಡಿ ಅಂದರೆ ಹೀರುವ ಪರಿಮಿತಿ FEM ನಲ್ಲಿದೆ ನಾವು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುವ ಸಾಧಾರಣ ತರಂಗವನ್ನು ತೆಗೆದುಕೊಳ್ಳಿದ್ದೇವೆ ಮತ್ತು ಈ ತರಂಗ ಸಮೀಕರಣದಿಂದ ತೃಪ್ತಿಗೊಂಡ ಸ್ಥಿತಿ ಏನು ಎಂದು ನಾವು ಕೇಳಿದ್ದೇವೆ ವಿಶೇಷ ಉತ್ಪನ್ನಗಳ ಮತ್ತು ನಾವು ಹೇರಿದ ಮಿತಿಯ ನಡುವಿನ ಸಂಬಂಧವೇನು ನಿರ್ವಾತದಲ್ಲಿ ಚಲಿಸುವ ತರಂಗಕ್ಕೆ ಅದು ನಿಜವಾಗಬೇಕು ಎಂದು ಹೇಳುತ್ತಾ ನಾವು ಅದನ್ನು ಯಾವುದೇ ದಿಕ್ಕಿನಲ್ಲಿ ಚಲಿಸುವ ತರಂಗಕ್ಕೆ ಒತ್ತಾಯಿಸಿದರೆ ಕೆಲವು ತೊಂದರೆಗಳು ಉಂಟಾಗುತ್ತದೆ ಅದೇ ತತ್ವಶಾಸ್ತ್ರವನ್ನು ಈಗ ಬಳಸಲಾಗುವುದು ಕಂಪ್ಯೂಟೇಶನಲ್ ಮಾಧ್ಯಮcomputational medium ದ ಬಲಗೈ ಗಡಿರೇಖೆ ಯಲ್ಲಿ ಹೇಳೋಣ ಆದ್ದರಿಂದ ಈ ರೀತಿಯ ಕಂಪ್ಯೂಟೇಶನಲ್ ಡೊಮೇನ್ಇದೆ ಮತ್ತು ಇದು ಇಲ್ಲಿ ಇದು ಮಿತಿಯಾದ್ದುದರಿಂದ ಈ ರೀತಿಯ ಕಂಪ್ಯೂಟೇಶನಲ್ ಡೊಮೇನ್ ಮತ್ತು ಮಿತಿಯನ್ನು ಹೇರಿದರೆ ಮಿತಿ ಮತ್ತು ತರಂಗವು ಈ ರೀತಿ ಚಲಿಸುತ್ತದೆ ನಾನು ಈ ಸ್ಥಿತಿಯನ್ನು ಹೇರಿದರೆ ಮತ್ತು ಅಲ್ಲಿ ಕೇವಲ ನಿರ್ವಾತ ಮಾತ್ರ ಇದ್ದರೆ ಚಲಿಸುವ ತರಂಗವು ಯಾವುದೇ ಸಂಖ್ಯಾತ್ಮಕ ಪ್ರತಿಫಲನಗೊಳ್ಳುತ್ತದೆಯೇ ಈ ರೀತಿಯ ಅಲೆಗಳು ಇಲ್ಲಿವೆ ಆದ್ದರಿಂದYee ಗ್ರಿಡ್ನಲ್ಲಿರುವ Yee ಸೆಲ್ನಲ್ಲಿ ಅದು ಹೇಗೆ ಪ್ರಯಾಣಿಸುತ್ತಿದೆ ಸ್ಥಳ ಮತ್ತು ಸಮಯವನ್ನು ನವೀಕರಿಸಿದರೆ FDTD ಪ್ರತಿ ಬಾರಿ ನವೀಕರಿಸಲ್ಪಡುತ್ತದೆ ಈಗ ಈ ಮಿತಿಯನ್ನು ತಲುಪಿದೆ ಮತ್ತು ಬಲಕ್ಕೆ ಯಾವುದೇ ಕಂಪ್ಯೂಟೇಶನಲ್ ಡೊಮೇನ್ ಇಲ್ಲದಿರುವುದರಿಂದ ಕೆಲವು ಪರಿಮಿತಿಗಳನ್ನು ವಿಧಿಸುವುದು ಒಳ್ಳೆಯದು ಆದರೆ ಇದು ಬಲಬದಿಯ ಮಿತಿಯಾಗಿರುವುದರಿಂದ ಚದುರುವಿಕೆ ಯಾವಗಲು ಮಿತಿಯ ಎಡಭಾಗದಲ್ಲಿ ಇರುತ್ತದೆ ಆದ್ದರಿಂದ ಇಲ್ಲಿ ಏನಾಗುತ್ತದೆ ಅದರ 1D ಸಮಸ್ಯೆಯಿಲ್ಲದಿದ್ದರೆ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಏಕೆಂದರೆ ಇದು ಪರಿಪೂರ್ಣಪರಿಮಿತಿಯಾಗಿದೆ ಆದ್ದರಿಂದ ಇದು ಸೂಕ್ತವಾಗಿದೆ ಮತ್ತು ಅದು FEMನಲ್ಲಿಯೂ ಸಹ ಇದೆ 1 ಡಿ ಸಮಸ್ಯೆಯಲ್ಲಿ ಇದು ಪರಿಪೂರ್ಣವಾಗಿರುವುದು ನಿಜವಾದುದರಿಂದ ಯಾವುದೇ ಪ್ರತಿಫಲನ ಇರುವುದಿಲ್ಲ